ಡೈವರ್ಜೆನ್ಸ್ ಮತ್ತು ಕರ್ಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಯಸ್ಕಾಂತೀಯ ಕ್ಷೇತ್ರವು ಪ್ರವಾಹದಿಂದ ಮತ್ತು ಸ್ಥಿರ ಪ್ರವಾಹಗಳಿಗಾಗಿ ಉತ್ಪತ್ತಿಯಾಗುತ್ತದೆ ಎಂದು ನಾವು ನೋಡಿದ್ದೇವೆ ಅಂದರೆ ಸಮಯದೊಂದಿಗೆ ಬದಲಾಗದ ಈ ಪ್ರವಾಹಗಳನ್ನು d l ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಎಂದು ನೀಡಲಾಗುತ್ತದೆ ಇದು ಈಗ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಸಹ ಹೇಳುತ್ತದೆ ಆದ್ದರಿಂದ ಇದು d I dt 0 ಆಗಿರುವ ಸಂದರ್ಭಗಳಲ್ಲಿ ಇದನ್ನು ಬಯೋ ಸಾವರ್ಟ್ ನಿಯಮ ಎಂದು ಕರೆಯಲಾಗುತ್ತದೆ ಈಗ ನಾವು ವಿದ್ಯುತ್ ಕ್ಷೇತ್ರವನ್ನು ಚರ್ಚಿಸುತ್ತಿದ್ದಾಗ ನೆನಪಿಡಿ ಯಾವುದೇ ವೆಕ್ಟರ್ ಕ್ಷೇತ್ರವನ್ನು ಅದರಿಂದ ಲೆಕ್ಕಹಾಕಬಹುದು ಎಂದು ನಾವು ಹೇಳಿದ್ದೇವೆ ಅದು ವಿಭಿನ್ನತೆ ಮತ್ತು ವೆಕ್ಟರ್ ಕ್ಷೇತ್ರ ಒಟ್ಟಿಗೆ ಸುರುಳಿಯಾಗಿರುತ್ತದೆ ಆದ್ದರಿಂದ ಈಗ ನೀವು ಕಾಂತಕ್ಷೇತ್ರದೊಂದಿಗೆ ಕೆಲಸ ಮಾಡಲು ಬಯಸಿದರೆ B ಯ ಭಿನ್ನತೆ ಏನು ಮತ್ತು B ಯ ಸುರುಳಿ ಏನು ಎಂದು ತಿಳಿಯುವುದು ಮುಖ್ಯ ಈ ಉಪನ್ಯಾಸವು ಈ ಎರಡು ಪ್ರಮಾಣಗಳಿಗೆ ಸಂಬಂಧಿಸಿದೆ ನಾನು ಸ್ವಲ್ಪ ವೆಕ್ಟರ್ ಕಲನಶಾಸ್ತ್ರವನ್ನು ಬಳಸಲಿದ್ದೇನೆ ಆದರೆ ನಾನು ಅದನ್ನು ನಮ್ಮಂತೆ ವಿವರಿಸುತ್ತೇನೆ ಅಗತ್ಯವಿರುವ ಉದ್ದಕ್ಕೂ ಹೋಗಿ ಮತ್ತು ಈ ತಂತ್ರವನ್ನು ಕರಗತ ಮಾಡಿಕೊಳ್ಳಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಏಕೆಂದರೆ ಈ ಕ್ಷೇತ್ರಗಳೊಂದಿಗೆ ವ್ಯವಹರಿಸುವಾಗ ಇದು ಜೀವನವನ್ನು ತುಂಬಾ ಸುಲಭಗೊಳಿಸುತ್ತದೆ ಆದ್ದರಿಂದ ನಾನು B r ಅನ್ನು ಮ್ಯೂ 0 ಓವರ್ 4 ಪೈ I d l ಅವಿಭಾಜ್ಯ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಅನ್ನು ಹೊಂದಿರುವಾಗ ಅದು ನೇರವಾಗಿ ಡೈವರ್ಜೆನ್ಸ್ ಎಂದು ಲೆಕ್ಕಾಚಾರ ಮಾಡೋಣ B ಯ ಭಿನ್ನತೆಯು ಮ್ಯೂ 0 I ಓವರ್ 4 ಪೈ ಆಗಿರುತ್ತದೆ ಈ ಪ್ರಮಾಣದ d l ಅವಿಭಾಜ್ಯ ಕ್ರಾಸ್ r ಮೈನಸ್ r ಅವಿಭಾಜ್ಯ ಓವರ್ r ಮೈನಸ್ r ಅವಿಭಾಜ್ಯ ಘನ ಗಮನಿಸಿ ಇದು r ಗೆ ಸಂಬಂಧಿಸಿದಂತೆ ಭಿನ್ನವಾಗಿದೆ ಏಕೆಂದರೆ ಇದು ಇಲ್ಲಿ r ಗೆ ಸಂಬಂಧಿಸಿದಂತೆ ಭಿನ್ನವಾಗಿದೆ ಅಲ್ಲಿ ಕ್ಷೇತ್ರವನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಇದು ಈ ಪ್ರಮಾಣದ r ಗೆ ಸಂಬಂಧಿಸಿದಂತೆ ಏಕೀಕರಣವು ಅವಿಭಾಜ್ಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಇರುತ್ತದೆ ಆದ್ದರಿಂದ ನಾನು ಅದನ್ನು ನಿಜವಾಗಿಯೂ ಒಳಗೆ ತೆಗೆದುಕೊಂಡು ಇದನ್ನು ಮ್ಯೂ 0 I ಓವರ್ 4 ಪೈ ಎಂದು ಬರೆಯಬಹುದು ಈ ವೆಕ್ಟರ್ ಉತ್ಪನ್ನದ ಡೈವರ್ಜೆನ್ಸ್ ನ ಏಕೀಕರಣ d l ಅವಿಭಾಜ್ಯ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಈಗ ವೆಕ್ಟರ್ ಗುರುತಿನಿಂದ A ಕ್ರಾಸ್ B ಯ ಡೈವರ್ಜೆನ್ಸ್ A ಮೈನಸ್ A ಡಾಟ್ ಕರ್ಲ್ B ಗೆ ಸಮನಾಗಿರುತ್ತದೆ d l ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ನ ವ್ಯತ್ಯಾಸವು ಸಮಾನವಾಗಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದು r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d l ಪ್ರೈಮ್ ಮೈನಸ್ d l ಪ್ರೈಮ್ ಡಾಟ್ ಕರ್ಲ್ ಆಫ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ D l ಅವಿಭಾಜ್ಯವು r ಅವಿಭಾಜ್ಯಕ್ಕೆ ಸಂಬಂಧಿಸಿದೆ ಮತ್ತು ಈ ವ್ಯತ್ಯಾಸವು r ಗೆ ಸಂಬಂಧಿಸಿರುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಈ ಪದವು 0 ಕ್ಕೆ ಹೋಗುತ್ತದೆ ಎರಡನೆಯ ಅವಧಿಗೆ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ 1 ಓವರ್ r ಮೈನಸ್ r ಪ್ರೈಮ್ನ ಮೈನಸ್ ಗ್ರೇಡ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ಈ ಪದವು 1 ಓವರ್ r ಮೈನಸ್ r ಪ್ರೈಮ್ ಗ್ರಾಡ್ d l ಪ್ರೈಮ್ ಡಾಟ್ ಕರ್ಲ್ ಆಗಿದೆ ಗ್ರಾಡ್ ಕರ್ಲ್ ಮತ್ತೆ 0 ಆದ್ದರಿಂದ ಈ ಸಂಪೂರ್ಣ ಪದವು 0 ಆಗಿರುತ್ತದೆ ಮತ್ತು ಆದ್ದರಿಂದ ನಾವು ಕಂಡುಕೊಳ್ಳುವುದು ಆ ಭಿನ್ನತೆ B r ನ ಏನೂ ಅಲ್ಲ 0 ಇದು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಮೊನೊ ಧ್ರುವಗಳಿಲ್ಲ ಕಾಂತಕ್ಷೇತ್ರದ ಒಂದೇ ಮೂಲಗಳಿಲ್ಲ ಎಂದು ನೋಡುವ ಫಲಿತಾಂಶವಾಗಿದೆ ಆದ್ದರಿಂದ ಬಯೋ ಸಾವರ್ಟ್ ಸೂತ್ರದಿಂದ ಯಾವುದೇ ಸಮಯದಲ್ಲಿ B ಯ ವಿಭಜನೆಯು ಯಾವಾಗಲೂ 0 ಆಗಿರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಇದರರ್ಥ B ಯ ಯಾವುದೇ ಸ್ವತಂತ್ರ ಮೂಲಗಳು ಅಥವಾ ಸಿಂಕ್ ಗಳಿಲ್ಲ ಎಂದರ್ಥ ಅದು ಹೇಗೆ ಸಂಭವಿಸುತ್ತದೆ ಎಂದು ನೋಡೋಣ ಏಕೆಂದರೆ ಸ್ವತಂತ್ರ ಮೂಲ ಮತ್ತು ಕ್ಷೇತ್ರಗಳಲ್ಲಿ ಇಲ್ಲಿಂದ ಹೊರಬರುತ್ತಿರಬಹುದು ಮತ್ತು ಈ ಭಿನ್ನತೆ ಅಥವಾ B ಡೆಲ್ಟಾ r ಗೆ ಅನುಪಾತದಲ್ಲಿರುತ್ತದೆ ಅಥವಾ ಮೇಲ್ಮೈಗೆ ಡೈವರ್ಜೆನ್ಸ್ ಪ್ರಮೇಯ ಹರಿವಿನಿಂದ ಸಮನಾಗಿರುತ್ತದೆ ಶೂನ್ಯವಲ್ಲ ಎಂದು ನನಗೆ ಹೇಳುತ್ತದೆ ಡೈವರ್ಜೆನ್ಸ್ 0 ಆಗಿರಬಾರದು ಮುಂದೆ ನಾವು B ಯ ಸುರುಳಿಯನ್ನು ನೇರವಾಗಿ ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಇದು ಮ್ಯೂ 0 I ಓವರ್ 4 ಪೈ ಕರ್ಲ್ ಆಗಿರುತ್ತದೆ ಕರ್ಲ್ r ಗೆ ಸಂಬಂಧಿಸಿದಂತೆ ಇರುತ್ತದೆ d l ಅವಿಭಾಜ್ಯ ಕ್ರಾಸ್ r ಮೈನಸ್ r ಪ್ರೈಮ್ ನ ಏಕೀಕರಣ r ಮೈನಸ್ r ಪ್ರೈಮ್ ಕ್ಯೂಬ್ ಸುರುಳಿಯನ್ನು ಲೆಕ್ಕಾಚಾರ ಮಾಡಲು ನಾನು ಸ್ವಲ್ಪ ಟ್ರಿಕ್ ಮಾಡಲು ಹೋಗುತ್ತೇನೆ ನಾನು ಈ ಪ್ರಸ್ತುತ ಲೂಪ್ ಅನ್ನು ತೆಗೆದುಕೊಂಡರೆ ಪ್ರಸ್ತುತ ಸಾಗಿಸುವ ತಂತಿಯು ಯಾವುದೇ ಹಂತದಲ್ಲಿ ಸ್ವಲ್ಪ ಅಗಲವಾಗಿರುತ್ತದೆ ನಾನು ಈ ಹಂತವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಅಲ್ಲಿ ನಾನು d l ಪ್ರೈಮ್ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಈ ಅಡ್ಡ ವಿಭಾಗವು ಒಂದು ಆಗಿದ್ದರೆ ಆ ಸಮಯದಲ್ಲಿ ನಾನು d l ಪ್ರೈಮ್ ವೆಕ್ಟರ್ ಅನ್ನು j ಎಂದು ಬರೆಯಬಹುದು ಅಲ್ಲಿ j ಯು ಯುನಿಟ್ ಪ್ರದೇಶದ ಪ್ರತಿ ಬಾರಿ d l ಪ್ರೈಮ್ ವೆಕ್ಟರ್ d l ಪ್ರೈಮ್ ಪ್ರವಾಹದ ದಿಕ್ಕಿನಲ್ಲಿದೆ ಆದ್ದರಿಂದ ನಾನು ಈ ವೆಕ್ಟರ್ ಅನ್ನು j ಗೆ ತರಲು ಹೋಗುತ್ತೇನೆ ಮತ್ತು ಪ್ರಸ್ತುತ ಸಾಂದ್ರತೆಯಿಂದ ವ್ಯಾಖ್ಯಾನಿಸುವುದು ವೆಕ್ಟರ್ ಪ್ರಮಾಣ j r ಅವಿಭಾಜ್ಯ a d l ಅವಿಭಾಜ್ಯ D l ಪ್ರೈಮ್ ಎಂದರೇನು D l ಪ್ರೈಮ್ ಈ ಸಣ್ಣ ಅಂಶದ ಪರಿಮಾಣವಾಗಿದ್ದು ನಾನು ಮಬ್ಬಾದ ನೇರಳೆ ರೇಖೆಗಳಿಂದ ತೋರಿಸುತ್ತಿಲ್ಲ ಆದ್ದರಿಂದ ನಾನು ಈ ಸಂಪೂರ್ಣ ವಿಷಯವನ್ನು j ವೆಕ್ಟರ್ r ಪ್ರೈಮ್ d v ಪ್ರೈಮ್ ಎಂದು ಬರೆಯಬಹುದು ಆದ್ದರಿಂದ ನಾನು B r ಅನ್ನು ಬರೆಯಬಲ್ಲೆ ಅದು ಮ್ಯೂ 0 I ಓವರ್ 4 ಪೈ ಏಕೀಕರಣ d l ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಅನ್ನು ಮ್ಯೂ ಓವರ್ 4 ಪೈ ಏಕೀಕರಣ j r ಅವಿಭಾಜ್ಯ ಕ್ರಾಸ್ r ಮೈನಸ್ r ಪ್ರೈಮ್ ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಅವಿಭಾಜ್ಯ ನಿಸ್ಸಂಶಯವಾಗಿ j ಮೇಲಿನ ಏಕೀಕರಣವು ಶೂನ್ಯವಲ್ಲ ಮತ್ತು ನಾನು ನಿಖರವಾಗಿ I d l ಅನ್ನು j d v ಅವಿಭಾಜ್ಯ ಸೂತ್ರಕ್ಕೆ ವರ್ಗಾಯಿಸುತ್ತೇನೆ ಈಗ ನಾವು ಸುರುಳಿಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ B r ನ ಸುರುಳಿ ಮ್ಯೂ 0 ಆಗಿರುತ್ತದೆ 4 ಪೈ ಕರ್ಲ್ ಮತ್ತೆ ನಾನು ಒಳಗೆ ಸುರುಳಿಯನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ಕರ್ಲ್ r ಗೆ ಸಂಬಂಧಿಸಿದಂತೆ ಮತ್ತು ಏಕೀಕರಣವು r ಅವಿಭಾಜ್ಯಕ್ಕೆ ಗೌರವವಾಗಿದೆ ಆದ್ದರಿಂದ j r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v prime ಈಗ ನಾನು ವೆಕ್ಟರ್ ಐಡೆಂಟಿಟಿ ಯನ್ನು ಬಳಸಲಿದ್ದೇನೆ ಅದು A ಕ್ರಾಸ್ B ಯ ಸುರುಳಿಯಾಗಿರುತ್ತದೆ A ಮೈನಸ್ A ಡಾಟ್ ನಲ್ಲಿ ಕಾರ್ಯನಿರ್ವಹಿಸುವ B ಡಾಟ್ ಡೆಲ್ ಗೆ ಸಮನಾಗಿರುತ್ತದೆ ಡೆಲ್ B ಪ್ಲಸ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆ A ಮೈನಸ್ B ಡೈವರ್ಜೆನ್ಸ್ A ಡೈವರ್ಜೆನ್ಸ್ ಇದರ ಅರ್ಥವೇನೆಂದರೆ ಮುಂದಿನ ಸ್ಲೈಡ್ ನಲ್ಲಿ ವಿವರಿಸಲು ನನಗೆ ಅವಕಾಶ ಮಾಡಿಕೊಡಿ ನಾನು A ಕ್ರಾಸ್ B ಯ ಸುರುಳಿಯನ್ನು B ಡಾಟ್ ಡೆಲ್ A ಮೈನಸ್ B ಪ್ಲಸ್ ನಲ್ಲಿ ಕಾರ್ಯನಿರ್ವಹಿಸುವ ಡಾಟ್ ಡೆಲ್ A ಜೊತೆಗೆ B ಮೈನಸ್ B ಡೈವರ್ಜೆನ್ಸ್ A ನಿಮಗೆ ಈ ಪದ ಮತ್ತು ಈ ಪದ ಅಥವಾ ಈ ಪದ ಅಥವಾ ಈ ಪದದ ಪರಿಚಯವಿದೆ B ಡಾಟ್ ಡೆಲ್ ಮೈನಸ್ B x D ಬೈ D x ಪ್ಲಸ್ B y D ಬೈ D y ಮತ್ತು B z D ಬೈ D z ಮತ್ತು ಇದು ಈ ವೆಕ್ಟರ್ A ನಲ್ಲಿ ಕಾರ್ಯನಿರ್ವಹಿಸುತ್ತದೆ ವೆಕ್ಟರ್ ಪ್ರಮಾಣವನ್ನು ನೀಡಲಾಗಿದೆ ಈಗ A ಗೆ ಬದಲಿಯಾಗಿ B ಗೆ j r ಪ್ರೈಮ್ ಇದೆ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಆದ್ದರಿಂದ r ಅವಿಭಾಜ್ಯಕ್ಕೆ ಸಂಬಂಧಿಸಿದಂತೆ B ಡಾಟ್ ಡೆಲ್ ಆಪರೇಟಿಂಗ್ ಆನ್ j r ಪ್ರೈಮ್ ಗೆ ಸಂಬಂಧಿಸಿದಂತೆ ನನಗೆ 0 ನೀಡುತ್ತದೆ ಡೆಲ್ ಡಾಟ್ B ಎಂಬುದು r ಮೈನಸ್ r ಪ್ರೈಮ್ ಅನ್ನು r ಮೈನಸ್ r ಪ್ರೈಮ್ ಕ್ಯೂಬ್ಗಿಂತ ಭಿನ್ನವಾಗಿರುತ್ತದೆ ಮತ್ತು ಅದು ನೀವು ಮಾಡಿದ ನೆನಪಾಗಿದೆ ಸಮಯ ಮತ್ತು ಮತ್ತೆ 4 ಪೈ ಡೆಲ್ಟಾ r ಮೈನಸ್ r ಪ್ರೈಮ್ ಮತ್ತೊಮ್ಮೆ ಅದನ್ನು ನೋಡುವ ಭೌತಿಕ ವಿಧಾನವೆಂದರೆ ಈ ಪ್ರಮಾಣವು r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಏನೂ ಅಲ್ಲ ಆದರೆ ಚಾರ್ಜ್ಡ್ 4 ಪೈ ಎಪ್ಸಿಲಾನ್ ಪ್ರಮಾಣದಲ್ಲಿರದ ಕಾರಣ ವಿದ್ಯುತ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಚಾರ್ಜ್ ಸಾಂದ್ರತೆಯು ಡೈವರ್ಜೆನ್ಸ್ ಎನ್ನುವುದು ಚಾರ್ಜ್ ಸಾಂದ್ರತೆಯಾಗಿದ್ದು ಅದು ಡೆಲ್ಟಾ ಕಾರ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಅದು ನಿಮಗೆ ಬೇಗನೆ ನೀಡುತ್ತದೆ ಅದೇ ರೀತಿ ನಾವು ಡೆಲ್ ಡಾಟ್ A ಅನ್ನು j r ಪ್ರೈಮ್ನ ಡೈವರ್ಜೆನ್ಸ್ ಸಹ 0 ಎಂದು ನೋಡೋಣ ಆದ್ದರಿಂದ ನಾನು B ಕರ್ಲ್ ಅನ್ನು ತೆಗೆದುಕೊಳ್ಳುವಾಗ ಅದು ಮ್ಯೂ 0 ಓವರ್ 4 ಪೈ ಏಕೀಕರಣದ ಕರ್ಲ್ ಆಫ್ j r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v ಪ್ರೈಮ್ ಕರ್ಲ್ ಆಫ್ j r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಡಾಟ್ ಡೆಲ್ ಆಪರೇಟಿಂಗ್ ಆನ್ r ಮೈನಸ್ r ಪ್ರೈಮ್ ಆನ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಮತ್ತು j r ಪ್ರೈಮ್ ಟೈಮ್ಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಮೈನಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಡೈವರ್ಜೆನ್ಸ್ ಆಫ್ j r ಪ್ರೈಮ್ ಮತ್ತು ಈ ಪದವು 0 ಎಂದು ನಾವು ಕಂಡುಕೊಂಡಿದ್ದೇವೆ ಈ ಪದವು 0 ಮತ್ತು ನಾವು ಮೈನಸ್ j r ಪ್ರೈಮ್ ಡಾಟ್ ಡೆಲ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಜೊತೆಗೆ 4 ಪೈ j r ಪ್ರೈಮ್ ಡೆಲ್ಟಾ r ಮೈನಸ್ r ಪ್ರೈಮ್ ಅನ್ನು ಈ ಪದವಾಗಿದೆ ಆದ್ದರಿಂದ ನಾನು B ನಲ್ಲಿ ಸುರುಳಿಯಾಗಿರುತ್ತೇನೆ ಮ್ಯೂ 0 ಓವರ್ 4 ಪೈ ಏಕೀಕರಣ over r ಮೈನಸ್ j r ಪ್ರೈಮ್ ಡಾಟ್ ಡೆಲ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಪ್ಲಸ್ ಮ್ಯೂ 0 ಇಂಟಿಗ್ರೇಷನ್ j r ಪ್ರೈಮ್ 4 ಪೈ 4 ಪೈ ರದ್ದಾಗುತ್ತದೆ ಡೆಲ್ಟಾ r ಮೈನಸ್ r ಅವಿಭಾಜ್ಯ d v ಅವಿಭಾಜ್ಯವು ಮ್ಯೂ 0 ಓವರ್ 4 ಪೈ ಮೈನಸ್ ಹೊರಗಿನ j r ಪ್ರೈಮ್ ಒಂದು ಅವಿಭಾಜ್ಯ ಸಮಯ ನೋಡಿ 1539 ಡಾಟ್ ಡೆಲ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v ಪ್ರೈಮ್ ಪ್ಲಸ್ ಮ್ಯೂ 0 jr jr ಪ್ರಸ್ತುತ ಸಾಂದ್ರತೆಯಾಗಿದ್ದು ಅಲ್ಲಿನ ದಿಕ್ಕನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಪ್ರಸ್ತುತ ಮತ್ತು ಪ್ರತಿ ಯುನಿಟ್ ಪ್ರದೇಶಕ್ಕೆ ಈ ಪ್ರವಾಹ ನಾವು ಈಗ ಮೌಲ್ಯಮಾಪನ ಮಾಡಲು ಉಳಿದಿರುವ ಏಕೈಕ ಪದವೆಂದರೆ ಇದನ್ನು ಮತ್ತೆ ಮಾಡಲು ಈ ಪದವನ್ನು ನಾನು ಪರಿಶೀಲಿಸುತ್ತೇನೆ ಆದ್ದರಿಂದ j r ಪ್ರೈಮ್ ಡಾಟ್ ಡೆಲ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v ಪ್ರೈಮ್ ಅನ್ನು ಮೌಲ್ಯಮಾಪನ ಮಾಡಲು ನಾನು ಆಸಕ್ತಿ ಹೊಂದಿದ್ದೇನೆ ಡೆಲ್ r ಮೈನಸ್ r ಪ್ರೈಮ್ನಲ್ಲಿ ಕಾರ್ಯನಿರ್ವಹಿಸುವಾಗ ಇದು r ಮೈನಸ್ r ಪ್ರೈಮ್ನಲ ಯಾವುದೇ ಕಾರ್ಯದಲ್ಲಿ ಡೆಲ್ ಆಪರೇಟರ್ಗೆ ಸಮನಾಗಿರುತ್ತದೆ ಇದು ಮೈನಸ್ ಡೆಲ್ ಪ್ರೈಮ್ 1 ಓವರ್ r ಮೈನಸ್ r ಪ್ರೈಮ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾನು ಇದನ್ನು ಬರೆಯಬಲ್ಲೆ ಇದು ನಿಜವೆಂದು ನೀವು ನೋಡುವಂತೆ ನೀವು ಅನೇಕ ಕಾರ್ಯಗಳನ್ನು ತೆರವುಗೊಳಿಸಬಹುದು ಆದ್ದರಿಂದ ನಾನು ಇದನ್ನು ಅವಿಭಾಜ್ಯ j ಎಂದು ಬರೆಯಬಹುದು ಇದು r ಪ್ರೈಮ್ r ಪ್ರೈಮ್ ಡಾಟ್ ಡೆಲ್ ಪ್ರೈಮ್ r ಆನ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಟು ಮೈನಸ್ ಚಿಹ್ನೆ ಇದನ್ನು ಮೌಲ್ಯಮಾಪನ ಮಾಡಲು ನಾನು x ಘಟಕಗಳು 0 ಆಗಿದ್ದರೆ ಈ x y ಮತ್ತು z ಘಟಕಗಳನ್ನು ಪ್ರತ್ಯೇಕವಾಗಿ ಲೆಕ್ಕ ಹಾಕುತ್ತೇನೆ ಮತ್ತು ನಂತರ ನೀವು y ಮತ್ತು z ಘಟಕಗಳಿಗೆ ಒಂದೇ ವಿಷಯವನ್ನು ಪರಿಶೀಲಿಸಬಹುದು ಆದ್ದರಿಂದ ಇದರ x ಅಂಶವು ಮೈನಸ್ ಚಿಹ್ನೆ j r ಪ್ರೈಮ್ ಡಾಟ್ ಡೆಲ್ ಪ್ರೈಮ್ ಆಗಿರುತ್ತದೆ ಏಕೆಂದರೆ ಇದು ಈಗಾಗಲೇ ತೆಗೆದುಕೊಂಡ ಡಾಟ್ ಉತ್ಪನ್ನವಾಗಿದೆ ಆದ್ದರಿಂದ ಈ ಮೂರು ಘಟಕಗಳಲ್ಲಿ ಯಾವುದೇ x ಘಟಕಗಳಿಲ್ಲ ಇಲ್ಲಿಗೆ ನಾನು x ಮೈನಸ್ x ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಅನ್ನು ಮುಂದಿನ ಪುಟಕ್ಕೆ ಹೋಗೋಣ ಆದ್ದರಿಂದ ನಾನು ಮೌಲ್ಯಮಾಪನ ಮಾಡುತ್ತಿರುವುದು ಡೆಲ್ ಪ್ರೈಮ್ ಕಾಂಪೊನೆಂಟ್ ನಿಂದ ಕೂಡಿದ ಏಕೀಕರಣ j r ಪ್ರೈಮ್ ಅನ್ನು ನಾನು ವೆಕ್ಟರ್ ಪ್ರಮಾಣಗಳಲ್ಲಿ ಮಾತ್ರ ತೆಗೆದುಕೊಳ್ಳುತ್ತೇನೆ x ಮೈನಸ್ x ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಈಗ ಡೆಲ್ ಪ್ರೈಮ್ j r ಪ್ರೈಮ್ x ಮೈನಸ್ x ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಗೆ ಸಂಬಂಧಿಸಿದಂತೆ ಈ ಪ್ರಮಾಣವನ್ನು ನಾವು ನೋಡೋಣ ಇದು j r ಪ್ರೈಮ್ x ಮೈನಸ್ x ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಮತ್ತು j r ಪ್ರೈಮ್ ನ ಡೈವರ್ಜೆನ್ಸ್ ಗೆ ಸಮಾನವಾಗಿರುತ್ತದೆ ಡಾಟ್ ಡೆಲ್ ಪ್ರೈಮ್ x ಮೈನಸ್ x ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಆಫ್ ಡೈವರ್ಜೆನ್ಸ್ ನಾನು d v ಪ್ರೈಮ್ ಗೆ ಸಂಬಂಧಿಸಿದಂತೆ ಎರಡೂ ಬದಿಗಳನ್ನು ಸಂಯೋಜಿಸಿದರೆ ಇದು ನನಗೆ ಸಿಗುತ್ತದೆ ಈ ಪದವು ಅಮೂಲ್ಯವಾಗಿ ನನಗೆ ಬೇಕಾದುದನ್ನು ಗಮನಿಸಿ ಈಗ ಸ್ಥಿರ ಪ್ರವಾಹಗಳಿಗಾಗಿ ಡೆಲ್ ಪ್ರೈಮ್ ಡಾಟ್ j r ಪ್ರೈಮ್ ಅದು ಮೈನಸ್ d ರೋ r ಪ್ರೈಮ್ d t 0 ಆಗಿರುತ್ತದೆ ಇಲ್ಲದಿದ್ದರೆ ಇದು ಮೈನಸ್ d ರೋ r ಪ್ರೈಮ್ dt ಆಗಿರುತ್ತದೆ ಈ ಸಮಯದಲ್ಲಿ ಬದಲಾಗುತ್ತಿರುವ ಪ್ರಸ್ತುತ ಸಮಯವು ಕೊಡುಗೆ ನೀಡಿದರೆ ಮಾತ್ರ ಸ್ಥಿರ ಪ್ರವಾಹಕ್ಕೆ 0 ಆಗಿದೆ ಮತ್ತು ಈ ಪದವನ್ನು 0 ಸ್ಥಿರ ಸಮಯ 1936 ಬಯೋ ಸಾವರ್ಟ್ ನಿಯಮದ ಸ್ಥಿರ ಪ್ರವಾಹಗಳಿಗಾಗಿ ಸದ್ಯಕ್ಕೆ ಸ್ಥಳಾಂತರ ಪ್ರವಾಹ ಎಂದು ಕರೆಯಲಾಗುತ್ತದೆ ಮತ್ತೊಂದು ಪ್ರವಾಹಗಳನ್ನು ಸ್ಥಳೀಕರಿಸಲಾಗಿದೆ ಅಂದರೆ ಅವರು 0 ಗೆ ಹೋಗುವ ವ್ಯವಸ್ಥೆಯಿಂದ ದೂರವಿರುವುದರಿಂದ ಈ ಭಿನ್ನತೆಯನ್ನು ಮೇಲ್ಮೈ ಅವಿಭಾಜ್ಯವಾಗಿ ಬದಲಾಯಿಸಬಹುದು ಮತ್ತು ಆ ಮೇಲ್ಮೈ ಅವಿಭಾಜ್ಯವು 0 ಕ್ಕೆ ಹೋಗುತ್ತದೆ ಏಕೆಂದರೆ ದೂರದ j ನಿಜವಾಗಿಯೂ ಆ ಮೇಲ್ಮೈಯಲ್ಲಿ 0 ಆಗುತ್ತದೆ ಆದ್ದರಿಂದ ಈ ಕೊನೆಯ ಪದದೊಂದಿಗೆ ನಿಮಗೆ ಉಳಿದಿರುವುದು ಎಡಗೈಯಿಂದ ಈ ಪದವು 0 ಈ ಪದವು 0 ಈ ಪದವು 0 ಆಗಿದೆ ಆದ್ದರಿಂದ ನಾನು ಈಗ ನಿಮಗೆ ತೋರಿಸಿದ್ದನ್ನು ಸಮಯ ನೋಡಿ 2011 ನಾನು ಹಿಂತಿರುಗಿ ಹೋದರೆ ಇಲ್ಲಿ ಈ ಪದವು 0 ಆಗಿದೆ ಆದ್ದರಿಂದ ಸ್ಥಿರ ಪ್ರವಾಹಗಳಿಗಾಗಿ B ಯ ಸುರುಳಿ ಮ್ಯೂ 0 j ಪ್ರಸ್ತುತ ಸಾಂದ್ರತೆ r ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಬಯೋ ಸಾವರ್ಟ್ ನಿಯಮದ ಮೂಲಕ ಕಂಡುಕೊಂಡದ್ದು 0 ಮತ್ತು ಇದು ಭೌತಿಕವಾಗಿ ಯಾವುದೇ ಮೊನೊ ಧ್ರುವ ಮತ್ತು B ಯ ಸುರುಳಿ ಮ್ಯೂ 0 j r ಅಲ್ಲ ಈ ಸಮೀಕರಣಗಳನ್ನು ವಿದ್ಯುತ್ ಕ್ಷೇತ್ರಕ್ಕೆ ಹೋಲಿಸಿ ಅಲ್ಲಿ ನಾನು ಹೊಂದಿದ್ದೆ ಎಪ್ಸಿಲಾನ್ 0 ಮತ್ತು E 0 ರ ಸುರುಳಿಯ ಮೇಲೆ E ಅನ್ನು ತಿರುಗಿಸುವುದು ಆದ್ದರಿಂದ ಇಲ್ಲಿ ಕರ್ಲ್ B ಶೂನ್ಯವಲ್ಲ ಮತ್ತು B ಯ ವಿಭಜನೆ 0 ಎಂದು ನಾನು ನೆನಪಿಸಿಕೊಳ್ಳುತ್ತೇನೆ ಇದು ಸ್ಥಿರ ಪ್ರವಾಹಕ್ಕೆ ಮಾತ್ರ ನಿಜ ಈ ಸಮಯ ಅವಲಂಬಿತ ಪ್ರವಾಹ ಇದ್ದರೆ ಅದು ಇದೀಗ ಡೇಟಾ ದೊಂದಿಗೆ ವ್ಯವಹರಿಸುವ ನಿರಾಕರಣೆಯ ಪದವು ಪ್ರಮಾಣ ಅಂಕಿಅಂಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ ಮತ್ತು ಆದ್ದರಿಂದ ಸ್ಥಿರ ಪ್ರವಾಹಗಳಿಗೆ ಕಾಂತೀಯ ಕ್ಷೇತ್ರ